ನಮಸ್ಕಾರ ಮತ್ತು ಯಾಂತ್ರಿಕ ಜೀವವಿಜ್ಞಾನದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ಹೈಡ್ರೋಜೆಲ್ ಗಳನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತು ಚರ್ಚಿಸಲು ಪ್ರಾರಂಭಿಸಿದೆ ನೀವು ಹೈಡ್ರೋಜೆಲ್ ಗಳನ್ನು ಹೊಂದಬಹುದು ಅಲ್ಲಿ ನೀವು ಹೈಡ್ರೋಜೆಲ್ ಗಳ ಬಿಗಿತವನ್ನು ಟ್ಯೂನ್ ಮಾಡಬಹುದು ಮತ್ತು ಬಿಗಿತವು ಮೂರು ಡಿ ಯಲ್ಲಿ ಜೆಲ್ ಗಳ ಸರಂಧ್ರತೆಗೆ ನಿಕಟ ಸಂಬಂಧ ಹೊಂದಿದೆ ಆದ್ದರಿಂದ ಹೈಡ್ರೋಜೆಲ್ ಗಳಿಗಾಗಿ ಅಥವಾ ಕೋಶಗಳಿಗೆ ಎಲ್ಲಾ ಯಾಂತ್ರಿಕ ಜೀವವಿಜ್ಞಾನಕ್ಕಾಗಿ ನಾವು ಅದರ ಗುಣಲಕ್ಷಣಗಳನ್ನು ಅಳೆಯಲು ಬಯಸುತ್ತೇವೆ ಜೀವಕೋಶಗಳು ಮೆಕ್ಯಾನೊ ಅಡಾಪ್ಟ್ಯೇಶನ್ ಆಗುವುದು ಹೇಗೆ ಮತ್ತು ಹೈಡ್ರೋಜೆಲ್ ನ ಗುಣಲಕ್ಷಣಗಳನ್ನು ಬಿಗಿತವು ಅಥವಾ ಕೋಶದ ಬಿಗಿತವನ್ನು ಕೋಶ ಮೆಕ್ಯಾನೊ ಅಡಾಪ್ಟ್ಯೇಶನ್ ಗುಣಲಕ್ಷಣವಾಗಿ ಅಥವಾ ಜೆಲ್ನ ಬೃಹತ್ ಗುಣಲಕ್ಷಣಗಳನ್ನು ಅಳೆಯಲು ನಾವು ಜೆಲ್ ಗಳು ಅಥವಾ ಕೋಶಗಳ ಬಿಗಿತದ ಪ್ರಮಾಣವನ್ನು ಪ್ರಮಾಣೀಕರಿಸುವ ಮಾರ್ಗವನ್ನು ಕಂಡುಹಿಡಿಯಬೇಕು ಕೊಲ್ಲಾಜೆನ್ ಜೆಲ್ ಗಳ ಗುಣಲಕ್ಷಣಗಳನ್ನು ಅಳೆಯಲು ಅಧ್ಯಯನ ಮಾಡುವಾಗ ನಾವು ಚರ್ಚಿಸಿದ ರಿಯಾಲೊಜಿ ಇದನ್ನು ಬಳಸುವ ಪ್ರಮುಖ ವಿಧಾನಗಳಲ್ಲಿ ಒಂದಾಗಿದೆ ಆದಾಗ್ಯೂ ಮೇಲಿನ ತಟ್ಟೆ ಮತ್ತು ಕೆಳಗಿನ ತಟ್ಟೆಯ ನಡುವೆ ಜೆಲ್ ಅನ್ನು ಪಾಲಿಮರೀಕರಿಸುವುದಕ್ಕೆ ವಿರುದ್ಧವಾಗಿ ನೀವು ಪ್ರಾಯೋಗಿಕವಾಗಿ ಮಾಡಿದಾಗ ಪ್ರಯೋಗಗಳಲ್ಲಿ ಹೆಚ್ಚಾಗಿ ಜೆಲ್ ಅನ್ನು ಗಾಜಿನ ಕವರ್ ಸ್ಲಿಪ್ ಗೆ ಕ್ರಿಯಾತ್ಮಕಗೊಳಿಸಲಾಗುತ್ತದೆ ಆದ್ದರಿಂದ ಇದು ನಿಮ್ಮ ಜೆಲ್ ಆಗಿದೆ ಈ ಸಂದರ್ಭದಲ್ಲಿ ಜೆಲ್ ಅಡ್ಡ ಸಂಪರ್ಕದ ಸ್ಥಿತಿಗೆ ವಿರುದ್ಧವಾಗಿ ನೀವು ರಿಯಾಲೊಜಿ ಯಲ್ಲಿ ಅಳೆಯುವ ಗುಣಲಕ್ಷಣಗಳು ಜೆಲ್ಗಳು ಸಾಮಾನ್ಯವಾಗಿ ಮೇಲ್ಮೈಗೆ ಅಡ್ಡ ಸಂಪರ್ಕ ಹೊಂದಿವೆ ನೀವು ಅಳೆಯುವ ಗುಣಲಕ್ಷಣಗಳು ಹೆಚ್ಚು ಬದಲಾಗಬಹುದು ಇವುಗಳ ಗುಣಲಕ್ಷಣಗಳನ್ನು ಪ್ರಮಾಣೀಕರಿಸಲು ವಿಭಿನ್ನ ವಿಧಾನ ಯಾವುದು ಮತ್ತು ಅಲ್ಲಿಯೇ ಎಎಫ್ಎಂ ಅಗತ್ಯವಿದೆ ನಾವು ಈ ಹಿಂದೆ ಎಎಫ್ಎಂ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಎಎಫ್ಎಂ ಅನ್ನು ಅನೇಕ ವಿಭಿನ್ನ ರೀತಿಯಲ್ಲಿ ಬಳಸಬಹುದು ಇದನ್ನು ಮೂಲತಃ ಮಾದರಿಗಳನ್ನು ಚಿತ್ರಿಸಲು ಕಂಡುಹಿಡಿಯಲಾಯಿತು ಏಕೆಂದರೆ ಎಎಫ್ಎಂ ಗಾಗಿ ನಿಮಗೆ ಯಾವುದೇ ಮಾದರಿ ಸಂಸ್ಕರಣೆ ಅಗತ್ಯವಿಲ್ಲ ಆದ್ದರಿಂದ ನೀವು ಜೆಲ್ ಗಳು ಕೋಶಗಳು ಅಥವಾ ಅಂಗಾಂಶಗಳಂತಹ ಆರ್ದ್ರ ಮಾದರಿಗಳನ್ನು ಬಳಸಬಹುದು ಈ ಹಿಂದೆ ನಾನು ಪ್ರೋಟೀನ್ ತೆರೆದುಕೊಳ್ಳಲು ಎಎಫ್ಎಂ ಅನ್ವಯಿಸುವ ಬಗ್ಗೆ ಚರ್ಚಿಸಿದ್ದೆ ಫೈಬ್ರೊನೆಕ್ಟಿನ್ ಮತ್ತು ವಿವಿಧ ಡೊಮೇನ್ ಗಳ ಯಾಂತ್ರಿಕ ಸ್ಥಿರತೆಯ ಬಗ್ಗೆ ಚರ್ಚಿಸುವಾಗ ನಾನು ಬಹಳ ವಿವರವಾಗಿ ಚರ್ಚಿಸಿದೆ ಇಂದು ಮತ್ತೆ ಎಎಫ್ಎಂ ಹೇಗೆ ಎಂದು ಸಂಕ್ಷಿಪ್ತವಾಗಿ ಮರುಸೃಷ್ಟಿಸಲು ನಾನು ಬಯಸುತ್ತೇನೆ ಎಎಫ್ಎಂ ಗಾಗಿ ಕ್ಯಾಂಟಿಲಿವರ್ ಗೆ ಜೋಡಿಸಲಾದ ತುದಿ ಇದೆ ಈ ಕ್ಯಾಂಟಿಲಿವರ್ ಸ್ಪ್ರಿಂಗ್ ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನೀವು ಎಕ್ಸ್ ವೈ ಪೈಜೊ ದಲ್ಲಿ ವಿಶ್ರಾಂತಿ ಪಡೆಯುವ ಮಾದರಿಯನ್ನು ಹೊಂದಿದ್ದೀರಿ ಈ ಸಂಪೂರ್ಣ ಸೆಟಪ್ ಅನ್ನು ತಲೆಕೆಳಗಾದ ಸೂಕ್ಷ್ಮದರ್ಶಕದಲ್ಲಿ ಜೋಡಿಸಲಾಗಿದೆ ಆದ್ದರಿಂದ ಆಬ್ಜೆಕ್ಟಿವ್ ಮಸೂರವನ್ನು ಕೆಳಗೆ ಹೊಂದಿದ್ದೀರಿ ಮಾದರಿಯನ್ನು ನೀವು ವೀಕ್ಷಿಸಬಹುದು ನೀವು ಪರೀಕ್ಷಿಸಲು ಬಯಸುವ ಹಂತದಲ್ಲಿ ನೀವು ಮಾದರಿಯನ್ನು ಇರಿಸಬಹುದು ಮತ್ತು ನೀವು ಆ ಹಂತವನ್ನು ತುದಿಯ ಕೆಳಗೆ ಇಡಬಹುದು ಕ್ಯಾಂಟಿಲಿವರ್ ನ ಹಿಂಭಾಗದ ಮೇಲ್ಮೈ ಹೊಳೆಯುವಂತಿದ್ದು ಮತ್ತು ಲೇಸರ್ ಬೆಳಕನ್ನು ಹೊಂದಿದ್ದೀರಿ ಅದು ಅದರ ಹಿಂಭಾಗವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಫೋಟೋ ಡಿಟೆಕ್ಟರ್ ನಲ್ಲಿ ಪತ್ತೆಯಾಗುತ್ತದೆ ತುದಿಗೆ ಸಂಬಂಧಿಸಿದಂತೆ ಮಾದರಿಯನ್ನು ಇರಿಸಲು ನೀವು ಎಕ್ಸ್ ವೈ ಪೈಜೊ ವನ್ನು ಹೊಂದಿದ್ದೀರಿ ನೀವು ತುದಿ ಜಿಯೋಮೆಟ್ರಿ ಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ವಿವಿಧ ಜಿಯೋಮೆಟ್ರಿ ಗಳನ್ನು ಹೊಂದಬಹುದು ಇವುಗಳಿಂದ ನೀವು ನೋಡುವುದು ಉದ್ದ ಅಗಲ ದಪ್ಪ ಆಕಾರ ವಸ್ತು ಲೇಪನದ ಪ್ರಕಾರ ಮತ್ತು ಸ್ಪ್ರಿಂಗ್ ಸ್ಥಿರತೆಯನ್ನು ಮಾರ್ಪಡಿಸಬಹುದಾದ ಹಲವಾರು ಗುಣಲಕ್ಷಣಗಳು ಇವು ವಿಶೇಷವಾಗಿ ನೀವು ತುದಿಯನ್ನು ನೋಡಿದರೆ ಮೃದುವಾದ ಮಾದರಿಗಳಿಗಾಗಿ ತುದಿಯ ತ್ರಿಜ್ಯ ತುದಿಯ ಎತ್ತರ ತುದಿಯ ಆಕಾರ ಮತ್ತು ಸ್ಪ್ರಿಂಗ್ ಸ್ಥಿರಾಂಕವು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿವೆ ನೀವು ಬಳಸಬಹುದಾದ ಕೆಲವು ವಿಧಾನಗಳು ಯಾವುವು ಒಂದು ನಿರ್ದಿಷ್ಟ ಮೋಡ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಇದನ್ನು ಇಮೇಜಿಂಗ್ ನ ಸಂಪರ್ಕ ಮೋಡ್ ಎಂದು ಕರೆಯಲಾಗುತ್ತದೆ ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತದೆ ನೀವು ಕ್ಯಾಂಟಿಲಿವರ್ ಮಾದರಿಯನ್ನು ಸ್ಪರ್ಶಿಸುತ್ತಿದ್ದೀರಿ ಆದ್ದರಿಂದ ತುದಿ ಮತ್ತು ಮಾದರಿ ಯಾವಾಗಲೂ ಸಂಪರ್ಕದಲ್ಲಿರುವಾಗ ಸಂಪರ್ಕ ಮೋಡ್ ನಲ್ಲಿ ಏನು ಮಾಡುತ್ತೀರಿ ಎಂದರೆ ತುದಿ ಮೇಲ್ಮೈಯನ್ನು ಸ್ಕ್ಯಾನ್ ಮಾಡುತ್ತದೆ ಇದು ಮಾದರಿಯಾಗಿದ್ದರೆ ತುದಿ ಏನು ಮಾಡುತ್ತದೆ ಇದು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗುತ್ತದೆ ಮತ್ತು ಅದು ಮುಂದಿನ ಸಾಲಿಗೆ ಹೋಗಿ ಮತ್ತೆ ಸ್ಕ್ಯಾನ್ ಮಾಡುತ್ತದೆ ಮತ್ತು ಇದನ್ನು ಪದೇ ಪದೇ ಮಾಡುತ್ತಲೇ ಇರುತ್ತದೆ ಈ ರೀತಿಯ ಸಂಪರ್ಕ ಮೋಡ್ ಚಿತ್ರಣ ಅನ್ನು ವಿಶೇಷವಾಗಿ ಸಮತಟ್ಟಾದ ಮತ್ತು ಕಠಿಣವಾದ ಮೇಲ್ಮೈಗಳಿಗೆ ಆದ್ಯತೆ ನೀಡಲಾಗುತ್ತದೆ ನೀವು ಪಾರ್ಶ್ವವಾಗಿ ಸ್ಕ್ಯಾನ್ ಮಾಡುತ್ತಿರುವುದರಿಂದ ಇದು ಮುಖ್ಯವಾಗಿದೆ ನೀವು ಮಾದರಿಯಲ್ಲಿ ಶಕ್ತಿಯನ್ನು ಬೀರುತ್ತಿದ್ದೀರಿ ನೀವು ಕೋಶದಂತಹ ಸೂಕ್ಷ್ಮ ಮಾದರಿಯೊಂದಿಗೆ ಕೆಲಸ ಮಾಡುತ್ತಿದ್ದರೆ ಕೋಶವನ್ನು ಸ್ಥಳಾಂತರಿಸಲು ಈ ಶಕ್ತಿ ಸಾಕಾಗಬಹುದು ಜೀವಕೋಶಗಳು ಜೆಡ್ ಎತ್ತರದಲ್ಲಿ ವ್ಯತ್ಯಾಸವನ್ನು ಹೊಂದಿರುತ್ತವೆ ಪರಿಧಿಯಿಂದ ಕೋಶದ ಎತ್ತರವು ಅರ್ಧ ಮೈಕ್ರಾನ್ ನಷ್ಟು ಕಡಿಮೆಯಿರಬಹುದು ಮತ್ತು ಮಧ್ಯದಲ್ಲಿ ಅದು ಹದಿನೈದರಿಂದ ಮೂವತ್ತು ಮೈಕ್ರಾನ್ ಗಳಾಗಿರಬಹುದು ನೀವು ಜೆಡ್ ದಿಕ್ಕಿನಲ್ಲಿ ಭಾರಿ ವ್ಯತ್ಯಾಸವನ್ನು ಹೊಂದಿದ್ದೀರಿ ನೀವು ಈ ರೀತಿಯ ಮೇಲ್ಮೈಯನ್ನು ಸ್ಕ್ಯಾನ್ ಮಾಡುವಾಗ ಕಷ್ಟವಾಗುತ್ತದೆ ಈ ಸ್ಕ್ಯಾನ್ ಅನ್ನು ನೀವು ಹೇಗೆ ಮಾಡುತ್ತೀರಿ ನೀವೇನು ಮಾಡುವಿರಿ ಏನು ಮಾಡಲಾಗುತ್ತಿದೆ ಎಂದರೆ ನೀವು ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ಎಂದು ಕರೆಯುವದನ್ನು ನಿಯಂತ್ರಿಸುತ್ತೀರಿ ಆದ್ದರಿಂದ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ನಿಮ್ಮ ಮಾದರಿಯನ್ನು ನೀವು ಸಾಬೀತುಪಡಿಸುವ ಶಕ್ತಿಯಾಗಿದೆ ನೀವು ಇದನ್ನು ಪದೇ ಪದೇ ಮಾಡುತ್ತಿದ್ದರೆ ಒಂದು ಸಣ್ಣ ಶಕ್ತಿಯನ್ನು ಬೀರಬೇಕಾಗುತ್ತದೆ ಏಕೆಂದರೆ ನೀವು ಸ್ವಲ್ಪ ಶಕ್ತಿಯನ್ನು ಬಳಸದಿದ್ದರೆ ಏನಾಗುತ್ತದೆ ಎಂದರೆ ಮೇಲ್ಮೈ ವೈವಿಧ್ಯತೆಯಿಂದಾಗಿ ಮಾದರಿ ಹೊರಹಾಕಬೇಕಾಗಬಹುದು ಸ್ಕ್ಯಾನ್ ಮಾಡುವಾಗ ಸ್ಯಾಂಪಲ್ ನ್ನು ಪ್ರೆಸ್ ಮಾಡುತ್ತಿದ್ದರೆ ಅದುವೇ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ಆಗಿರುತ್ತದೆ ಮೃದುವಾದ ಅಥವಾ ತುಂಬಾ ಸಡಿಲವಾಗಿ ಜೋಡಿಸಲಾದ ಮಾದರಿಗಳಿಗೆ ಈ ರೀತಿಯ ಚಿತ್ರಣವು ಉತ್ತಮವಾಗಿಲ್ಲ ಕಾರ್ಯಾಚರಣೆಯ ಪರ್ಯಾಯ ಕ್ರಮವನ್ನು ಏನೆಂದು ಕರೆಯಲಾಗುತ್ತದೆ ಇದನ್ನು ಟ್ಯಾಪಿಂಗ್ ಮೋಡ್ ಎಂದು ಕರೆಯಲಾಗುತ್ತದೆ ಟ್ಯಾಪಿಂಗ್ ಮೋಡ್ ನಲ್ಲಿ ನೀವು ಏನು ಮಾಡುತ್ತೀರಿ ತುದಿ ಮತ್ತು ಮಾದರಿ ಮಧ್ಯಂತರ ಸಂಪರ್ಕದಲ್ಲಿರುತ್ತವೆ ಮತ್ತು ಈ ತಂತ್ರದಲ್ಲಿ ತುದಿ ಅನುರಣನ ಆವರ್ತನದಲ್ಲಿ ಆಂದೋಲನಗೊಳ್ಳುತ್ತದೆ ನೀವು ಏನು ಮಾಡುತ್ತೀರಿ ಎಂದರೆ ನಿರ್ದಿಷ್ಟ ಆವರ್ತನದಲ್ಲಿ ಕೊಟ್ಟಿರುವ ವೈಶಾಲ್ಯದಲ್ಲಿ ನೀವು ತುದಿಯನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಇರಿಸಿ ಮತ್ತು ನೀವು ನಿಯಂತ್ರಿಸುವುದು ಆಂಪ್ಲಿಟ್ಯೂಡ್ ಸೆಟ್ ಪಾಯಿಂಟ್ ಆಂಪ್ಲಿಟ್ಯೂಡ್ ಸೆಟ್ ಪಾಯಿಂಟ್ ಎಂದರೇನು ನನ್ನ ಕೈ ತುದಿಯಾಗಿದೆ ಎಂದು ಊಹಿಸಿ ಮತ್ತು ಅದು ಕೆಳಗೆ ಬಂದು ಮೇಲ್ಮೈಯನ್ನು ಮುಟ್ಟುತ್ತಿದೆ ಎನ್ನೋಣ ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಅದು ಕಂಪಿಸುತ್ತಿದ್ದರೆ ತುದಿ ಮೇಲ್ಮೈಯಿಂದ ದೂರದಲ್ಲಿದ್ದರೆ ಈ ಆವರ್ತನವು ಬದಲಾಗದೆ ಉಳಿಯುತ್ತದೆ ಆದರೆ ನೀವು ಮೇಲ್ಮೈಗೆ ಹತ್ತಿರದಲ್ಲಿದ್ದರೆ ಮತ್ತು ನೀವು ಟ್ಯಾಪ್ ಮಾಡುತ್ತಿದ್ದರೆ ವೈಶಾಲ್ಯವು ಪ್ರಕ್ಷುಬ್ಧಗೊಳಗಾಗುತ್ತದೆ ಮತ್ತು ನಂತರ ವೈಶಾಲ್ಯವು ಇಳಿಯುತ್ತದೆ ಆಂಪ್ಲಿಟ್ಯೂಡ್ ಸೆಟ್ ಪಾಯಿಂಟ್ ತುದಿಯಿಂದ ಮಾದರಿಯನ್ನು ಒಂದು ನಿರ್ದಿಷ್ಟ ಎತ್ತರದಲ್ಲಿ ಇರಿಸಲು ಅನುವು ಮಾಡಿಕೊಡುತ್ತದೆ ಅಂದರೆ ಪ್ರತಿ ಒಂದು ಸಮಯದಲ್ಲಿ ತುದಿ ಮೇಲ್ಮೈಯನ್ನು ಸ್ಪರ್ಶಿಸುತ್ತಿದೆ ಆದರೆ ಅದೇ ಸಮಯದಲ್ಲಿ ಅದು ಉಪ ಮಾದರಿಯನ್ನು ಬೇರ್ಪಡಿಸುವ ಯಾವುದೇ ಪಾರ್ಶ್ವ ಶಕ್ತಿಯನ್ನು ಪ್ರಯೋಗಿಸುವುದಿಲ್ಲ ಮೃದುವಾದ ಸಡಿಲವಾಗಿ ಜೋಡಿಸಲಾದ ಮಾದರಿಗಳಿಗೆ ಈ ರೀತಿಯ ಮೋಡ್ ವಿಶೇಷವಾಗಿ ಸೂಕ್ತವಾಗಿರುತ್ತದೆ ಮೂರನೇ ಮೋಡ್ ಕಾರ್ಯಾಚರಣೆ ಇದೆ ಇದನ್ನು ಫೋರ್ಸ್ ಮೋಡ್ ಎಂದು ಕರೆಯಲಾಗುತ್ತದೆ ಪ್ರೋಟೀನ್ ತೆರೆದುಕೊಳ್ಳುವಿಕೆ ಮತ್ತು ಬಿಗಿತ ಮಾಪನಗಳ ಅಧ್ಯಯನಕ್ಕೆ ಬಳಸಲಾಗುವ ಅದೇ ಮೋಡ್ ಇದು ಇಲ್ಲಿ ಏನು ಮಾಡಲಾಗಿದೆಯೆಂದರೆ ಅದು ಒಂದು ಸ್ಯಾಂಪಲ್ ಆಗಿರಲಿ ಅಥವಾ ಮೇಲ್ಮೈಯಲ್ಲಿ ಮಲಗಿರುವ ತುದಿ ಅಥವಾ ಮೇಲ್ಮೈಯಲ್ಲಿ ಮಲಗಿರುವ ಪ್ರೋಟೀನ್ ಎಂಬುದು ನಿಮಗೆ ತಿಳಿದಿರುವಂತೆ ತುದಿಯನ್ನು ನೀವು ಕೆಳಕ್ಕೆ ತರುವಾಗ ಮತ್ತೆ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ನಿಯಂತ್ರಿಸುತ್ತೀರಿ ಆದ್ದರಿಂದ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ಎನ್ನುವುದು ತುದಿಯ ಗರಿಷ್ಠ ವಿಚಲನವಾಗಿದೆ ತುದಿ ಮೇಲ್ಮೈಗೆ ಅಪ್ಪಳಿಸಿದ ನಂತರ ಊಹಿಸಿರಿ ಮಾದರಿಯು ಗಟ್ಟಿಯಾಗಿದ್ದರೆ ಅದು ಹೆಚ್ಚು ಕೆಳಕ್ಕೆ ಹೋಗಲು ಪ್ರಯತ್ನಿಸಿದರೆ ತುದಿ ತಿರುಗುತ್ತದೆ ಮತ್ತು ನೀವು ಟ್ರ್ಯಾಕ್ ಮಾಡುತ್ತಿರುವುದು ಈ ವಿಚಲನವಾಗಿರುತ್ತದೆ ನೀವು ವಿಚಲನ ಸೆಟ್ ಪಾಯಿಂಟ್ ಅನ್ನು ಹೊಂದಿಸಿದ್ದೀರಿ ನೀವು ಗಟ್ಟಿಯಾದ ಮೇಲ್ಮೈಯಲ್ಲಿ ಫೋರ್ಸ್ ಮೋಡ್ ಮಾಡಿದರೆ ಗಾಜಿನ ಮೇಲೆ ನೀವು ಈ ಒ ಎ ಬಿ ಸಿ ಡಿ ಇ ಎಫ್ O A B C D E F ನಂತಹ ವಕ್ರರೇಖೆಯನ್ನು ಪಡೆಯುತ್ತೀರಿ ಎಂದು ಹೇಳೋಣ ನೀವು ಈ ಹಂತದಲ್ಲಿ ಬರುತ್ತಿದ್ದೀರಿ ಇದು ಈ ಗರಿಷ್ಠ ವಿಚಲನ ನಿಮ್ಮ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ಗೆ ಅನುರೂಪವಾಗಿದೆ ಏಕೆಂದರೆ ನೀವು ಹೆಚ್ಚು ತಿರುಗಿಸಿದರೆ ತುದಿಯು ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಈ ರೀತಿಯ ವಕ್ರರೇಖೆ ಆದ್ದರಿಂದ ಒಂದು ತುದಿ ಗಾಜಿನಂತಹ ಗಟ್ಟಿಯಾದ ಮಾದರಿಯನ್ನು ಉದಾಹರಣೆಯಾಗಿ ಇಂಡೆಂಟ್ ಮಾಡುತ್ತಿದ್ದರೆ ಅದು ಹೇಗೆ ಕಾಣುತ್ತದೆ ಫೋರ್ಸ್ ಮೋಡ್ ನಲ್ಲಿ ನೀವು ಏನು ಮಾಡುತ್ತೀರಿ ನೀವು ಮೃದುವಾದ ಮಾದರಿಯನ್ನು ಪ್ರೋಬ್ ಮಾಡಿದರೆ ನೀವು ಈ ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಮಾದರಿಯನ್ನು ಇಂಡೆಂಟ್ ಮಾಡುವಾಗ ಮತ್ತು ನೀವು ಹಿಂತೆಗೆದುಕೊಳ್ಳುವಾಗ ಇದು ತುದಿಯನ್ನು ಹಿಂತೆಗೆದುಕೊಳ್ಳುವ ಮಾದರಿ ಯಾಗಿದೆ ನಾನು ಈ ವಕ್ರರೇಖೆಯನ್ನು ಬರೆದಿರುವ ರೀತಿ ವಿಧಾನ ಮತ್ತು ಹಿಂತೆಗೆದುಕೊಳ್ಳುವ ವಕ್ರಾಕೃತಿಗಳು ಒಂದೇ ಆಗಿಲ್ಲ ಎಂದು ನೀವು ನೋಡುತ್ತಿರುವಿರಿ ಇದು ವಿಸ್ಕೊಲಾಸ್ಟಿಕ್ ಮಾದರಿಯ ಸೂಚನೆಯಾಗಿದೆ ಇದು ವಿಸ್ಕೊಲಾಸ್ಟಿಕ್ ಮಾದರಿ ಮಾದರಿ ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕವಾಗಿದ್ದರೆ ಕರ್ವ್ ಪಡೆಯುತ್ತೀರಿ ರಿಟರ್ನ್ ಅನ್ನು ಅದೇ ಸಾಲಿನೊಂದಿಗೆ ಬರೆಯುತ್ತೇನೆ ನಾನು ಅದನ್ನು ಬರೆದ ರೀತಿಯಲ್ಲಿ ಇಂಡೆಂಟ್ ಮತ್ತು ಹಿಂತೆಗೆದುಕೊಳ್ಳುವಿಕೆ ಸಂಪೂರ್ಣವಾಗಿ ಪರಸ್ಪರ ಮೇಲೆ ಹರಡಿಕೊಂಡಿರುವುದನ್ನು ನೀವು ನೋಡಬಹುದು ಸಂಪೂರ್ಣವಾಗಿ ರೇಖೀಯ ಸ್ಥಿತಿಸ್ಥಾಪಕ ಮಾದರಿಗಾಗಿ ನೀವು ಪಡೆಯುವ ಮಾದರಿ ಇದು ಈಗ ಎಎಫ್ಎಂ ಹಿಂದಿರುಗಿಸುವದು ಈ ರೀತಿಯ ಡೇಟಾ ಮಾದರಿ ವೈಶಿಷ್ಟ್ಯ ಏನೆಂದು ತಿಳಿಯಲು ಇದು ಸಾಕಾಗುವುದಿಲ್ಲ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಈ ವಕ್ರಾಕೃತಿಗಳನ್ನು ವಿವಿಧ ಮಾದರಿಗಳಿಗೆ ಹೊಂದಿಸುತ್ತೀರಿ ನೀವು ನಿರ್ದಿಷ್ಟ ಪ್ರೊಫೈಲ್ ಹೊಂದಿರುವ ವಿವಿಧ ಮಾದರಿಗಳಿವೆ ನೀವು ವಿವಿಧ ಮಾದರಿಗಳನ್ನು ಬಳಸುವ ಕಚ್ಚಾ ಡೇಟಾ ದಿಂದ ಬಿಗಿತದ ಮೌಲ್ಯವನ್ನು ಹೊರತೆಗೆಯಲು ಉದಾಹರಣೆಗೆ ಇದು ಒಂದು ಮಾದರಿ ಈ ಮಾದರಿಯನ್ನು ಸ್ನೆಡ್ಡನ್ Sneddon's ನ ಮಾದರಿ ಎಂದು ಕರೆಯಲಾಗುತ್ತದೆ ನಿಮ್ಮ ಮಾದರಿಯನ್ನು ಇಂಡೆಂಟ್ ಮಾಡುವ ಶಂಕುವಿನಾಕಾರದ ತುದಿಯನ್ನು ಹೊಂದಿರುವಾಗ ಇದು ಅನ್ವಯಿಸುತ್ತದೆ ಆಲ್ಫಾ ಎಂಬುದು ತುದಿಯ ಅರ್ಧ ಕೋನ ಈ ಕೋನವನ್ನು ಆಲ್ಫಾ ಎಂದು ಕರೆಯಲಾಗುತ್ತದೆ ಇಲ್ಲಿ ಇ ಎಂಬುದು ಮಾದರಿಯ ಅಂದಾಜು ಬಿಗಿತ ಮತ್ತು ಏನ್ಯು ಎಂಬುದು ಪಾಯ್ಸನ್ ನ ಅನುಪಾತವಾಗಿದೆ ಡೆಲ್ಟಾ ಮತ್ತು ಎಫ್ ಅನ್ನು ಪ್ರಾಯೋಗಿಕವಾಗಿ ಪಡೆಯಲಾಗುತ್ತದೆ ಮೂಲಭೂತವಾಗಿ ನೀವು ಎಫ್ ವಿರುದ್ಧ ಕರ್ವ್ ಡೆಲ್ಟಾ ವನ್ನು ಪಡೆದರೆ ಇವುಗಳು ಕಚ್ಚಾ ದತ್ತಾಂಶವಾಗಿದ್ದು ನೀವು ಅದನ್ನು ಪ್ರೊಫೈಲ್ ನೊಂದಿಗೆ ಹೊಂದಿಸುತ್ತೀರಿ ನೀವು ಪ್ರೊಫೈಲ್ ಅನ್ನು ನೋಡಿದರೆ ಇದು ಪ್ಯಾರಾಬೋಲಿಕ್ ಪ್ರೊಫೈಲ್ ಏನ್ಯು ಎಂಬುದು ಪಾಯ್ಸನ್ ನ ಮಾದರಿಯ ಅನುಪಾತ ಆದ್ದರಿಂದ ನೀವು ಪಾಯ್ಸನ್ ನ ಅನುಪಾತವನ್ನು ಊಹಿಸುತ್ತೀರಿ ಮತ್ತು ಈ ಮಾದರಿಯು ಅದರಲ್ಲಿ ಹಲವಾರು ಅಸಾಂಪ್ಷನ್ ಗಳನ್ನು ಹೊಂದಿದೆ ಉದಾಹರಣೆಗೆ ಮಾದರಿಯು ಅರೆ ಅನಂತ ಘನವಾಗಿದೆ ಇದರ ಅರ್ಥವೇನು ನಿಮ್ಮ ಸ್ಯಾಂಪಲ್ ಈ ದಿಕ್ಕಿನಲ್ಲಿ ಅನಂತಕ್ಕೆ ಹೋಗುತ್ತದೆ ಮತ್ತು ಅದು ಮೇಲ್ಭಾಗದಲ್ಲಿ ಸಮತಟ್ಟಾಗಿದೆ ಎಂದು ಊಹಿಸಿದಾಗ ಅದು ಮಾದರಿಯನ್ನು ಪರಿಗಣಿಸುತ್ತದೆ ಕೋಶಗಳಂತಹ ಮಾದರಿಗಳಿಗೆ ಇದು ಸ್ಪಷ್ಟವಾಗಿ ಅನ್ವಯಿಸುವುದಿಲ್ಲ ಆದರೆ ಇದು ನೀವು ಮಾಡುವ ಅಂದಾಜು ಏಕೆಂದರೆ ಇದು ಸರಳವಾದ ಪ್ರಾಯೋಗಿಕ ಸಮೀಕರಣವಾಗಿದ್ದು ಇದರೊಂದಿಗೆ ನೀವು ನಿಮ್ಮ ಡೇಟಾ ವನ್ನು ಹೊಂದಿಸಬಹುದು ಮತ್ತು ಇ ಅಂದಾಜುಗಳನ್ನು ಪಡೆಯಬಹುದು ಸ್ನೆಡ್ಡನ್ Sneddon's ನ ಮಾದರಿಯಂತೆಯೇ ನೀವು ಇನ್ನೊಂದು ಮಾದರಿಯನ್ನು ಬಳಸಬಹುದು ನಿಮ್ಮ ಮಾದರಿಯನ್ನು ಇಂಡೆಂಟ್ ಮಾಡಲು ನೀವು ಚೆಂಡು ಅಥವಾ ಗೋಳಾಕಾರದ ಕ್ಯಾಪ್ ಅನ್ನು ಬಳಸಿದರೆ ನೀವು ಇಲ್ಲಿ ಮತ್ತೊಂದು ಅಭಿವ್ಯಕ್ತಿ ಹೊಂದಬಹುದು ಆರ್ ಮೂಲತಃ ತುದಿಯ ತ್ರಿಜ್ಯವಾಗಿದೆ ಸಾಮಾನ್ಯವಾಗಿ ಪಿರಮಿಡ್ ಅಥವಾ ಶಂಕುವಿನಾಕಾರದ ಪ್ರೋಬ್ ಗಿಂತ ಗೋಳಾಕಾರದ ಪ್ರೋಬ್ ಅನ್ನು ಬಳಸಿಕೊಂಡು ಕೋಶವನ್ನು ಇಂಡೆಂಟ್ ಮಾಡುವುದು ಉತ್ತಮ ಸರಳ ಕಾರಣಕ್ಕಾಗಿ ಪಿರಮಿಡ್ ಪ್ರೋಬ್ ತೀಕ್ಷ್ಣವಾದ ಅಂತಿಮ ಬಿಂದುವನ್ನು ಹೊಂದಿರುತ್ತದೆ ಮತ್ತು ವಕ್ರತೆಯ ಈ ಅಂತಿಮ ಬಿಂದು ತ್ರಿಜ್ಯವು ಐವತ್ತು ನ್ಯಾನೊಮೀಟರ್ ಗಳ ಪ್ರಮಾಣವಾಗಿರಬಹುದು ಇದು ಜೀವಕೋಶ ಮೆಂಬ್ರೇನ್ ಯನ್ನು ಅಡ್ಡಿಪಡಿಸುತ್ತದೆ ನೀವು ಗೋಳಾಕಾರದ ಪ್ರೋಬ್ ಅನ್ನು ಬಳಸಿದರೆ ವಿಸ್ತಾರವಾದ ಜೀವಕೋಶದ ಮೇಲ್ಮೈ ವಿಸ್ತೀರ್ಣದಲ್ಲಿ ಶಕ್ತಿಯನ್ನು ವಿತರಿಸಲಾಗುತ್ತದೆ ಮತ್ತು ಕೋಶವು ಹಾನಿಗೊಳಗಾಗುವುದಿಲ್ಲ ಈ ಮಾದರಿಗಳೊಂದಿಗೆ ನಾನು ಕೋಶದ ಚಿತ್ರವನ್ನು ಬರೆಯಬೇಕಾದರೆ ಅದು ಹೀಗಿರುತ್ತದೆ ಪಿಎ ಜೆಲ್ ನಲ್ಲಿ ಇದು ಸೀಮಿತ ಹರಡುವಿಕೆಯನ್ನು ಹೊಂದಿದೆ ಎಂದು ಊಹಿಸೋಣ ನೀವು ಈ ಸೂತ್ರವನ್ನು ಬಳಸುತ್ತೀರಿ ಮತ್ತು ನಾಲ್ಕು ವಿಭಿನ್ನ ಹಂತಗಳಲ್ಲಿ ಬಿಗಿತವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಎಂದು ಹೇಳೋಣ ಎ ಬಿ ಮತ್ತು ಸಿ A B and C ಬಿಂದುಗಳನ್ನು ಹೋಲಿಸೋಣ ಎ ಬಿಂದುವಿನಲ್ಲಿ ಕೋಶದ ದಪ್ಪವು ಅರ್ಧ ಮೈಕ್ರಾನ್ ನ ಪ್ರಮಾಣದಲ್ಲಿರಬಹುದು ಬಿ ಬಿಂದುವಿನಲ್ಲಿ ಪ್ರಮಾಣವು ಐದು ಮೈಕ್ರಾನ್ ಆಗಿರಬಹುದು ಮತ್ತು ಸಿ ಬಿಂದುವಿನಲ್ಲಿ ಮಾದರಿಯ ದಪ್ಪವು ಇಪ್ಪತ್ತು ಮೈಕ್ರಾನ್ ಗಳಾಗಿರಬಹುದು ಆದ್ದರಿಂದ ನೀವು ನೋಡುವುದು ಸಿ ಬಿಂದುವಿನಲ್ಲಿ ಕೋಶದ ಮೇಲ್ಭಾಗದ ಕೆಳಗೆ ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದೀರಿ ಈ ಅಂತರವು ಒಂದು ಮೈಕ್ರಾನ್ ನ ಕ್ರಮದಲ್ಲಿರಬಹುದು ಅದರಲ್ಲಿ ಹೆಚ್ಚಿನವು ಈ ಹಂತದಲ್ಲಿ ನ್ಯೂಕ್ಲಿಯಸ್ ನಲ್ಲಿವೆ ಇದರ ಪರಿಣಾಮವಾಗಿ ನೀವು ಸ್ಥಿತಿಸ್ಥಾಪಕತ್ವವನ್ನು ಅಳೆಯುವಾಗ ನೀವು ಈ ಮೆಟ್ರಿಕ್ ಗಳನ್ನು ಪಡೆಯುತ್ತೀರಿ ಮತ್ತು ನೀವು ಒಂದು ಕಿಲೋ ಪ್ಯಾಸ್ಕಲ್ ನಿಂದ ಮುನ್ನೂರು ಮೂರು ಸಾವಿರ ಕಿಲೋ ಪ್ಯಾಸ್ಕಲ್ ವರೆಗಿನ ವ್ಯತ್ಯಾಸದಿಂದ ವ್ಯಾಪಕವಾದ ಬಿಗಿತವನ್ನು ಪಡೆಯಬಹುದು ಆದ್ದರಿಂದ ಇವುಗಳಿಗೆ ಏನಾದರೂ ಅರ್ಥವಿದೆಯೇ ನೀವು ಪ್ರಯೋಗ ಮಾಡಿದ್ದೀರಿ ನೀವು ಡೇಟಾ ಗೆ ಹೊಂದಿಸಿದ್ದೀರಿ ಮತ್ತು ಇಲ್ಲಿಯೇ ನೀವು ಮಾದರಿಯ ಬಗ್ಗೆ ಅಸ್ಸಾಂಪ್ಷನ್ ಹೊಂದಿದ್ದೀರಿ ಮತ್ತು ನಿಮ್ಮ ಮಾದರಿಯು ಅರೆ ಅನಂತ ಅರ್ಧದಷ್ಟು ಸ್ಥಳ ಇದು ಎಂದು ಅಸ್ಸುಮ್ ಮಾಡಲಾಗಿದೆ ಇದರರ್ಥ ಈ ದಿಕ್ಕಿನಲ್ಲಿ ಅದು ಸೀಮಿತ ಅಗಲವನ್ನು ಹೊಂದಿಲ್ಲ ಆದರೆ ಅದು ಅನಂತ ಅಗಲವಾಗಿರುತ್ತದೆ ಮತ್ತು ದಪ್ಪ ಅಕ್ಷದ ಉದ್ದಕ್ಕೂ ಅದು ಅನಂತ ದಪ್ಪವಾಗಿರುತ್ತದೆ ಇವು ಓರೆಕೋರೆಗಳು ಆದ್ದರಿಂದ ಯಾವ ಅಂಶಗಳು ಕೊಡುಗೆ ನೀಡುತ್ತವೆ ಎ ಬಿಂದುವಿನಲ್ಲಿ ನೀವು ಅಳೆಯುವ ಯಾವುದೇ ಅಥವಾ ನೀವು ಅಂದಾಜು ಮಾಡಿದ ಯಾವುದೇ ಆಧಾರವಾಗಿರುವ ತಲಾಧಾರದ ಪರಿಣಾಮಗಳನ್ನು ಹೊಂದಿರುತ್ತದೆ ಸಿ ಬಿಂದುವಿನಲ್ಲಿ ಇದು ನ್ಯೂಕ್ಲಿಯಸ್ ನಿಂದ ಕೊಡುಗೆಗಳನ್ನು ಹೊಂದಿದೆ ಬಿ ಬಿಂದುವಿನಲ್ಲಿ ಮಾತ್ರ ಇದು ಜೀವಕೋಶದ ಅಂಚಿನಿಂದ ದೂರದಲ್ಲಿದೆ ಮತ್ತು ನ್ಯೂಕ್ಲಿಯಸ್ ಇರುವ ಸ್ಥಳದಿಂದ ನೀವು ಜೀವಕೋಶಗಳ ಬಿಗಿತದ ಸೂಕ್ತ ಅಳತೆಯನ್ನು ಪಡೆಯುತ್ತೀರಿ ಇನ್ನೊಂದು ಪ್ರಮುಖ ಅಂಶವೆಂದರೆ ಎಫ್ ಫೋರ್ಸ್ ಡೆಲ್ಟಾ ಕರ್ವ್ ಎಂದು ಹೇಳೋಣ ನೀವು ಈ ಎತ್ತರವನ್ನು ಪಡೆದುಕೊಂಡಿದ್ದೀರಿ ಮತ್ತು ಈ ಎತ್ತರವು ಶೂನ್ಯದಿಂದ ಐದು ಮೈಕ್ರಾನ್ ಗಳವರೆಗೆ ಇದೆ ನೀವು ಸಂಪೂರ್ಣವನ್ನು ಬಳಸಬಾರದು ಆದ್ದರಿಂದ ತಲಾಧಾರ ಅಥವಾ ಮಾದರಿಯು ಜೆಲ್ ಆಗಿದ್ದರೆ ಮಾದರಿ ಬಿಗಿತವನ್ನು ಅಂದಾಜು ಮಾಡಲು ನೀವು ಸಂಪೂರ್ಣ ದಪ್ಪವನ್ನು ಬಳಸಬಹುದು ಆದರೆ ಮಾದರಿ ಕೋಶವಾಗಿದ್ದರೆ ಮಾತ್ರ ಆದ್ದರಿಂದ ಡೇಟಾ ವನ್ನು ಮೊದಲ ಐನೂರರಿಂದ ಒಂದು ಸಾವಿರ ನ್ಯಾನೊಮೀಟರ್ ಗಳಿಗೆ ಹೊಂದಿಸುವುದು ಉತ್ತಮ ಇದು ಕಾರ್ಟಿಕಲ್ ಬಿಗಿತದ ಅಂದಾಜುಗಳನ್ನು ಒದಗಿಸುತ್ತದೆ ನೀವು ಅಳೆಯುತ್ತಿರುವುದು ಕೋಶದ ಕಾರ್ಟಿಕಲ್ ಬಿಗಿತವನ್ನು ಎಂದು ತಿಳಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಕೋಶದ ಬಗ್ಗೆ ಯೋಚಿಸಿದರೆ ನನ್ನಲ್ಲಿ ಈ ಒತ್ತಡದ ನಾರುಗಳಿವೆ ನಾನು ಮೊದಲ ಐನೂರರಿಂದ ಒಂದು ಸಾವಿರ ನ್ಯಾನೊಮೀಟರ್ ಗಳನ್ನು ಮಾತ್ರ ಹೊಂದಿಸುತ್ತಿದ್ದೇನೆ ನೀವು ಕಾರ್ಟೆಕ್ಸ್ನ ಬಿಗಿತವನ್ನು ಅಂದಾಜು ಮಾಡಲು ಬಯಸುತ್ತೀರಿ ಇದು ಕಾರ್ಟೆಕ್ಸ್ ಮತ್ತು ನಂತರ ಜೀವಕೋಶದ ಬಿಗಿತಕ್ಕೆ ಏನಾಗುತ್ತಿದೆ ಎಂದು ನೀವು ಪ್ರೋಬ್ ಮಾಡಬಹುದು ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಪಾಲ್ ಜಾನ್ಮಿ ಬಿಗಿತ ರೂಪಾಂತರದ ಈ ಪ್ರಯೋಗವನ್ನು ಮಾಡಿದರು ಇದರಲ್ಲಿ ಅವರು ವಿಭಿನ್ನ ಬಿಗಿತದ ಜೆಲ್ ಗಳ ಮೇಲೆ ಫೈಬ್ರೊಬ್ಲಾಸ್ಟ್ ಗಳನ್ನು ಲೇಪಿಸಿದರು ಮತ್ತು ಕಾರ್ಟಿಕಲ್ ಬಿಗಿತ ಹೇಗೆ ಮತ್ತು ಕೋಶ ಮೆಕ್ಯಾನೊ ಅಡ್ಯಾಪ್ಟ್ ಆಗುವುದು ಹೇಗೆ ಎಂದು ಕೇಳಿದರು ಹರಡುವ ಕೋಶಗಳ ವಿಷಯದಲ್ಲಿ ನಿಮಗೆ ತಿಳಿದಿದೆ ಇದು ಈ ರೀತಿಯ ಪ್ರೊಫೈಲ್ ಅನ್ನು ಪ್ರದರ್ಶಿಸುತ್ತದೆ ಅದು ನಿರ್ದಿಷ್ಟ ಬಿಗಿತವನ್ನು ಮೀರಿ ಬದಲಾಗದೆ ಉಳಿಯುತ್ತದೆ ಈಗ ಅವರು ಕಾರ್ಟಿಕಲ್ ಬಿಗಿತವನ್ನು ತಲಾಧಾರದ ಬಿಗಿತದ ಕಾರ್ಯವೆಂದು ಅಳೆಯುತ್ತಾರೆ ಮತ್ತು ಈ ರೇಖೆಯ ಇಳಿಜಾರು ಐದು ಕೆಪಿಎ ವರೆಗೆ ನಲವತ್ತೈದು ಡಿಗ್ರಿ ಇರುವ ವಕ್ರರೇಖೆಯನ್ನು ಅವರು ಕಂಡುಕೊಂಡರು ಇದರರ್ಥ ಐದು ಕೆಪಿಎ ಗಿಂತ ಮೃದುವಾದ ತಲಾಧಾರಗಳಿಗೆ ಕೋಶವು ತನ್ನದೇ ಆದ ಗುಣಲಕ್ಷಣಗಳನ್ನು ತಲಾಧಾರಕ್ಕೆ ಹೊಂದುತ್ತದೆ ಈ ಕೋನವು ನಲವತ್ತೈದು ಡಿಗ್ರಿ ಯಾಗಿದ್ದು ಇದರರ್ಥ ಕೋಶದ ಬಿಗಿತ ಅಥವಾ ಇ ಕೋಶವು ಇ ಜೆಲ್ ಗೆ ಸಮನಾಗಿರುತ್ತದೆ ಮತ್ತು ಐದು ಕೆಪಿಎ ಮೀರಿ ಕೋಶದ ಬಿಗಿತ ಹೆಚ್ಚು ಬದಲಾಗಲಿಲ್ಲ ಆದರೆ ಒತ್ತಡದ ನಾರುಗಳನ್ನು ಈ ಸಮತಟ್ಟಾದ ವಲಯದಲ್ಲಿ ಮಾತ್ರ ಗಮನಿಸಲಾಯಿತು ತಲಾಧಾರದ ಬಿಗಿತಕ್ಕೆ ಪ್ರತಿಕ್ರಿಯೆಯಾಗಿ ಜೀವಕೋಶಗಳು ಹೇಗೆ ಮೆಕ್ಯಾನೊ ಅಡ್ಯಾಪ್ಟ್ ಆಗುತ್ತವೆ ಎಂಬುದನ್ನು ನೀವು ಪ್ರೋಬ್ ಮಾಡುವ ಮಾದರಿ ಉದಾಹರಣೆಗಳಲ್ಲಿ ಇದು ಸಹ ಒಂದು ಇನ್ನೊಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳಲು ಬಯಸುತ್ತೇನೆ ನೀವು ಎರಡು ಕೋಶಗಳನ್ನು ಹೊಂದಿದ್ದೀರಿ ಎಂದು ಊಹಿಸಿರಿ ಸೆಲ್ ಟೈಪ್ ಎ ಮತ್ತು ಸೆಲ್ ಟೈಪ್ ಬಿ ಮತ್ತು ಸೆಲ್ ಟೈಪ್ ಬಿ ಯಲ್ಲಿ ಹೇಳೋಣ ಸೆಲ್ ಟೈಪ್ ಎ ಗೆ ಹೋಲಿಸಿದರೆ ಆರ್ ಒ ಸಿ ಕೆ ಕೈನೇಸ್ ಚಟುವಟಿಕೆಯನ್ನು ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ನೀವು ಮೆಕ್ಯಾನೊ ಅಡ್ಯಾಪ್ಟ್ ನ ಎರಡು ಮ್ಯಾಟ್ರಿಕ್ಸ್ ಗಳನ್ನು ಹೊಂದಿದ್ದೀರಿ ಸಂಕೋಚಕತೆ ಮತ್ತು ಕಾರ್ಟಿಕಲ್ ಬಿಗಿತ ನೀವು ಆರಂಭದಲ್ಲಿ ನಿರೀಕ್ಷಿಸುತ್ತಿರುವುದು ಬಿ ಹೆಚ್ಚಿನ ಪ್ರಮಾಣದಲ್ಲಿ ಆರ್ ಒ ಸಿ ಕೆ ಚಟುವಟಿಕೆಯನ್ನು ಹೊಂದಿದ್ದು ಅದು ಸಂಕೋಚಕತೆಗೆ ಕೊಡುಗೆ ನೀಡುತ್ತದೆ ಮತ್ತು ಎ ನ ಇ ದೊಡ್ಡದಾಗಿದೆ ಎಂದು ಕ್ಷಮಿಸಿ ಬಿ ನ ಇ ಎ ನ ಇ ಗಿಂತ ದೊಡ್ಡದಾಗಿದೆ ಎಂದು ನೀವು ಯೋಚಿಸುತ್ತಿದ್ದೀರಿ ಆದರೆ ನೀವು ಆ ರೀತಿಯಾದ ಯಾವುದೇ ಬದಲಾವಣೆಯನ್ನು ಗಮನಿಸಲಿಲ್ಲ ಎಂದು ನಿಮಗೆ ಆಶ್ಚರ್ಯವಾಗಿದೆ ಇಬಿ ಇಎ ಗೆ ಸಮನಾಗಿರುವುದನ್ನು ನೀವು ಕಂಡುಕೊಂಡಿದ್ದೀರಿ ಇದು ಸಾಧ್ಯವೇ ಮತ್ತು ಉತ್ತರವೆಂದರೆ ಹೌದು ಏಕೆಂದರೆ ನ್ಯೂಕ್ಲಿಯಸ್ ಸುತ್ತಲೂ ಇರುವ ಕೇಂದ್ರ ಒತ್ತಡದ ನಾರುಗಳನ್ನು ಆರ್ ಒ ಸಿ ಕೆ ನಿಯಂತ್ರಿಸುತ್ತದೆ ನೀವು ಕಾರ್ಟೆಕ್ಸ್ ಗೆ ಬಹಳ ಹತ್ತಿರವಿರುವ ಬಿಗಿತದ ಬಗ್ಗೆ ಪ್ರೋಬ್ ಮಾಡಿದರೆ ನೀವು ಈ ವ್ಯತ್ಯಾಸವನ್ನು ನೋಡದೇ ಇರಬಹುದು ಬಿಗಿತ ಅಳೆಯುವಾಗ ಈ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೇನೆ ಮುಂದಿನ ತರಗತಿಯಲ್ಲಿ ನಾವು ಸಂಕೋಚನವನ್ನು ಹೇಗೆ ಅಳೆಯುತ್ತೇವೆ ಎಂದು ನೋಡೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು